2ನೇ ಉಪನ್ಯಾಸಕ್ಕೆ ಸ್ವಾಗತ 1ನೇ ಉಪಕರಣದ ಪರಿಚಯ ವಾಸ್ತವವಾಗಿ ಈ ಪಠ್ಯದಲ್ಲಿ ನಾವು ಸೂಕ್ಷ್ಮತರಂಗ ವಿನ್ಯಾಸ ಅಥವಾ ಆರ್ಎಫ್ ವಿನ್ಯಾಸಕ್ಕಾಗಿ ಹೆಚ್ಚು ಬಳಸಲಾಗುವ 3 ಸಾಧನಗಳನ್ನು ನೋಡುತ್ತೇವೆ ಮತ್ತು ಅವು ಸ್ಮಿತ್ ಚಾರ್ಟ್ ಚದುರುವಿಕೆ ನಿಯತಾಂಕ ಮತ್ತು ಸಿಗ್ನಲ್ ಪ್ಲೋ ಗ್ರಾಫ್ ಆಗಿವೆ ಮೊದಲ ಸಾಧನವು ಈ 2ನೇ ಉಪನ್ಯಾಸದ ಸ್ಮಿತ್ ಚಾರ್ಟ್ ನ ವಿಷಯವಾಗಿದೆ ಸ್ಮಿತ್ ಚಾರ್ಟ್ಅನ್ನು ಫಿಲಿಪ್ ಸ್ಮಿತ್ ಕಂಡುಹಿಡಿದರು ಅವರು ಬೆಲ್ ಪ್ರಯೋಗಾಲಯದಲ್ಲಿ ಕೆಲಸ ಮಾಡುತ್ತಿದ್ದ ಒಬ್ಬ ಅದ್ಭುತ ಇಂಜಿನಿಯರ್ ಕಳೆದ ಶತಮಾನದಲ್ಲಷ್ಟೆ ಇದನ್ನು ಕಂಡುಹಿಡಿಯಲಾಗಿದೆ ಎಂದು ನೀವು ನೋಡುತ್ತೀರಿ ಶತಮಾನದ ಮಧ್ಯಭಾಗದಲ್ಲಿ ಅಂದರೆ ಸರಿಸುಮಾರು 1940ರಲ್ಲಿ ಅವರು ಸ್ಮಿತ್ ಚಾರ್ಟ್ಅನ್ನು ನೀಡಿದರು ವಾಸ್ತವವಾಗಿ ಇದು ಚಿತ್ರಾತ್ಮಕ ಸಾಧನವಾಗಿದೆ ಇದು ಒಂದು ಪ್ರಮುಖ ಸಮೀಕರಣದಂತಹ ಸರಳ ಸಾಧನವಾಗಿದ್ದು ಅದು ಕೇವಲ ಚಿತ್ರಾತ್ಮಕವಾಗಿ ಪ್ರದರ್ಶಿಸುತ್ತದೆ ಮತ್ತು ಆದ್ದರಿಂದ ಹಲವಾರು ಅರೇ ನಿಯತಾಂಕಗಳನ್ನು ಈ ಉಪಕರಣದಲ್ಲಿ ಚಿತ್ರಾತ್ಮಕವಾಗಿ ಪ್ರದರ್ಶಿಸಲಾಗುತ್ತದೆ ಮತ್ತು ನೀವು ಒಂದು ನಿಯತಾಂಕವನ್ನು ಬದಲಾಯಿಸಿದರೆ ಇತರ ನಿಯತಾಂಕಗಳು ಹೇಗೆ ವರ್ತಿಸುತ್ತವೆ ಎಂಬುವುದನ್ನು ಇಲ್ಲಿ ವಿವರಿಸಲಾಗಿದೆ ನೀವು ಕನಿಷ್ಟ ಎರಡು ನಿಯತಾಂಕಗಳನ್ನು ಏಕಕಾಲದಲ್ಲಿ ಪ್ರದರ್ಶಿಸದ ಹೊರತು ನೀವು ಒಂದನ್ನು ಬದಲಾಯಿಸುವಾಗ ಇನ್ನೊಂದು ಹೇಗೆ ಬದಲಾಗುತ್ತದೆ ಎಂಬುವುದನ್ನು ನೀವು ಪ್ರದರ್ಶಿಸಲಾಗುವುದಿಲ್ಲ ಆದ್ದರಿಂದ ನಾನು ಕಥೆಯ ಒಂದು ಭಾಗವನ್ನು ಅಥವಾ ಸರ್ಕ್ಯೂಟ್ನ ಒಂದು ಭಾಗವನ್ನು ಬದಲಾಯಿಸುತ್ತಿದ್ದರೆ ಇನ್ನೊಂದು ಭಾಗ ಅಥವಾ ಇತರ ನಿಯತಾಂಕಗಳು ಹೇಗೆ ವರ್ತಿಸುತ್ತವೆ ಅದನ್ನು ಮಾಡಲು ನನಗೆ ಚಿತ್ರಾತ್ಮಕ ಸಾಧನ ಬೇಕು ಎಂಬ ಸಮಸ್ಯೆಯನ್ನು ಸ್ಮಿತ್ ಅವರು ಅರ್ಥಮಾಡಿಕೊಂಡರು ಮತ್ತು ಅದಕ್ಕಾಗಿಯೇ ಅವರು ಅದನ್ನು ಕಂಡುಹಿಡಿದರು ಆದರೆ ನೀವು ನೋಡಿದರೆ ಅದು ಸ್ವಲ್ಪ ಸಂಕೀರ್ಣವಾಗಿ ಕಾಣುತ್ತದೆ ಕೆಲವು ವಲಯಗಳು ಇತ್ಯಾದಿಗಳು ಆದ್ದರಿಂದ ಮೂಲಭೂತವಾಗಿ ಈ ಉಪನ್ಯಾಸದಲ್ಲಿ ನಾವು ಆ ತೊಡಕುಗಳನ್ನು ಬಿಚ್ಚಿಡಲು ಪ್ರಯತ್ನಿಸುವ ಈ ಸ್ಮಿತ್ ಚಾರ್ಟ್ನಲ್ಲಿ ಇರಿಸಲಾದ ಅಥವಾ ಪ್ರದರ್ಶಿಸಲಾದ ಮೊದಲ ನಿಯತಾಂಕವು ಪ್ರತಿರೋಧವಾಗಿದೆ ಎಂದು ನೀವು ನೋಡುತ್ತೀರಿ ನನ್ನ ಮೊದಲ ಉಪನ್ಯಾಸದಲ್ಲಿ ನಾನು ಈಗಾಗಲೇ ಆರ್ಎಫ್ ಡಿಸೈನರ್ಗೆ ಇರುವ ಪ್ರತಿರೋಧದ ಅಗತ್ಯವನ್ನು ಒತ್ತಿ ಹೇಳಿದ್ದೇನೆ ಎಂದು ನಿಮಗೆ ತಿಳಿದಿದೆ ಆದ್ದರಿಂದ ನನ್ನ ಜಾಲದ ವಿವಿಧ ಸ್ಥಳಗಳಲ್ಲಿ ನಾನು ಪ್ರತಿರೋಧವನ್ನು ಲೆಕ್ಕಾಚಾರ ಮಾಡಬೇಕಾಗಿದೆ ಆದ್ದರಿಂದ ಪ್ರತಿರೋಧವು ನಾನು ಯಾವಾಗಲೂ ನೋಡಲು ಪ್ರಯತ್ನಿಸುವ ವಿಷಯವಾಗಿದೆ ಮತ್ತು ನಾನು ಜಾಲಗಳಿಗೆ ಸಂಪರ್ಕಿಸಿದಾಗ ಅವು ಸರಣಿಯಲ್ಲಿದ್ದರೆ ಆ ಸರಣಿಯ ಸಂಪರ್ಕದ ಒಟ್ಟು ಅಥವಾ ಸಮಾನವಾದ ಪ್ರತಿರೋಧ ಏನು ಎಂದು ಕಂಡುಹಿಡಿಯುವ ಮೂಲಕ ನಾನು ಅವುಗಳ ಪ್ರತಿರೋಧವನ್ನು ಕಂಡುಹಿಡಿಯಬಹುದು ಕೆಲವೊಮ್ಮೆ ನಾವು ಸಮಾನಾಂತರ ಸಂಪರ್ಕಗಳನ್ನು ಸಹ ಹೊಂದಿದ್ದೇವೆ ಮತ್ತು ಆ ಸಮಯದಲ್ಲಿ ಪ್ರತಿರೋಧಗಳ ಬದಲು ನಿಮಗೆ ತಿಳಿದಿದೆ ಅಡ್ಮಿಟ್ಟನ್ಸ್ ಅವು ಸೇರ್ಪಡೆಗೊಳ್ಳುತ್ತವೆ ಆದ್ದರಿಂದ ಅಡ್ಮಿಟ್ಟನ್ಸ್ ಅನ್ನು ಕೂಡ ಅದೇ ಸ್ಮಿತ್ ಚಾರ್ಟ್ನಲ್ಲಿ ಪ್ರದರ್ಶಿಸಬಹುದು ನಂತರ ಆರ್ಎಫ್ ಆವರ್ತನದಲ್ಲಿ ಅಥವಾ ಯಾವುದೇ ಆವರ್ತನಗಳಲ್ಲಿ 50 ಹರ್ಟ್ಜ್ನಿಂದ ಪ್ರಾರಂಭವಾಗುವ ಒಂದು ಚಲಿಸುವ ತರಂಗ ಇದೆ ಎಂದು ನಿಮಗೆ ತಿಳಿದಿದೆಏಕೆಂದರೆ ಯಾವುದೇ ಸಮಯದ ವ್ಯತ್ಯಾಸವನ್ನು ಹೊಂದಿರುವ ಯಾವುದೇ ಮೂಲದಿಂದ ಶಕ್ತಿಯು ಅಂದರೆ ಎಸಿ ಮೂಲವು ಅದು ಯಾವಾಗಲೂ ಶಕ್ತಿಯನ್ನು ಹೊರಸೂಸುತ್ತದೆ ಆದರೆ ವಿಕಿರಣವನ್ನು ಉಳಿಸಿಕೊಳ್ಳಬಹುದು ಅಥವಾ ಇಲ್ಲ ಅದಕ್ಕಾಗಿಯೇ ನಾವು ಯಾವಾಗಲೂ ಅದರಿಂದ ವಿಕಿರಣವನ್ನು ಪಡೆಯುವುದಿಲ್ಲ ಆದರೆ ಅದು ಏನೇ ಇರಲಿ ಅದು ಶಕ್ತಿಯನ್ನು ಕಳುಹಿಸಿದರೂ ಅದನ್ನು ತರಂಗ ರೂಪದಲ್ಲಿ ಕಳುಹಿಸಲಾಗುತ್ತದೆ ಇದರರ್ಥ ಸ್ಪೇಸ್ನೊಂದಿಗೆ ಶಕ್ತಿಯೂ ಕ್ರಮೇಣ ಹೋಗುತ್ತದೆ ಮತ್ತು ನಂತರ ಅದು ಕೆಲವು ವಸ್ತು ಸ್ಥಗಿತತೆ ಅಥವಾ ಜ್ಯಾಮಿತೀಯ ಸ್ಥಗಿತತೆ ಇತ್ಯಾದಿಗಳನ್ನು ನೋಡಿದರೆ ಅಂದರೆ ಅದು ಪ್ರತಿರೋಧದ ಸ್ಥಗಿತತೆಯನ್ನು ನೋಡಿದರೆ ನಂತರ ತರಂಗವು ಪ್ರತಿಫಲಿಸುತ್ತದೆ ಆದ್ದರಿಂದ ತರಂಗವು ಎಷ್ಟು ಪ್ರತಿಫಲಿಸುತ್ತದೆ ಎಂಬುವುದನ್ನು ನಾವು ಕಂಡುಹಿಡಿಯಬೇಕು ಆ ನಿಯತಾಂಕವನ್ನು ಪ್ರತಿಫಲನ ಗುಣಾಂಕ ಎಂದು ಕರೆಯಲಾಗುತ್ತದೆ ಮತ್ತು ಅದನ್ನೂ ಕೂಡ ಅದೇ ಸ್ಮಿತ್ ಚಾರ್ಟ್ನಲ್ಲಿ ಪ್ರದರ್ಶಿಸಲಾಗುತ್ತದೆ ನಂತರ ಚದುರುವಿಕೆ ನಿಯತಾಂಕಗಳು ಬಹಳ ಮುಖ್ಯವಾಗಿವೆ ಅವುಗಳನ್ನು ನಾವು ಮತ್ತೆ ನೋಡೋಣ ಅಂದಿದ್ದೆ ಅವುಗಳನ್ನು ಸಹ ಈ ಸ್ಮಿತ್ ಚಾರ್ಟ್ನಲ್ಲಿ ಪ್ರದರ್ಶಿಸಬಹುದು ನಂತರ ಯಾವುದೇ ವರ್ಧಕ ಇತ್ಯಾದಿಗಳ ಗೈನ್ಅನ್ನು ಸಹ ಅಲ್ಲಿ ಪ್ರದರ್ಶಿಸಬಹುದು ಈ ಹಂತದ ಪ್ರಾಮುಖ್ಯತೆಯನ್ನು ನಾನು ವಿವರಿಸಿದ್ದೇನೆ ಅಲ್ಲಿ ಎಷ್ಟು ಶಬ್ಧವಿದೆ ಎಂಬುವುದನ್ನು ಒಂದು ನಿಯತಾಂಕ ಶಬ್ಧ ಅಂಕಿ ಅಂಶವು ಅದನ್ನು ನಿರೂಪಿಸುತ್ತದೆ ಅದನ್ನು ಸಹ ಈ ಸ್ಮಿತ್ ಚಾರ್ಟ್ನಲ್ಲಿ ಹಾಕಬಹುದು ನಂತರ ನಾನು ಹೇಳಿದ್ದೇನೆಂದರೆ ಆರ್ಎಫ್ ವರ್ಧಕಗಳಿಗೆ ಸ್ಥಿರತೆಯ ಸಮಸ್ಯೆಗಳಿವೆ ಆ ಸ್ಥಿರತೆಯನ್ನು ಸಹ ಹಾಕಬಹುದು ಆ ರೀತಿಯಲ್ಲಿ ವರ್ಧಕವು ಸ್ಥಿರವಾಗಿದೆಯೇ ಅಥವಾ ಇಲ್ಲವೇ ಎಂಬುವುದನ್ನು ಇದರಲ್ಲಿ ಪ್ಲಾಟ್ ಮಾಡಬಹುದು ಆದ್ದರಿಂದ ನೀವು ಪ್ರಾಮುಖ್ಯತೆಯ ವಿವಿಧ ಆರ್ಎಫ್ ನಿಯತಾಂಕಗಳನ್ನು ನೋಡುತ್ತೀರಿ ಅವುಗಳನ್ನು ಏಕಕಾಲದಲ್ಲಿ ಸ್ಮಿತ್ ಚಾರ್ಟ್ನಲ್ಲಿ ಪ್ರದರ್ಶಿಸಬಹುದು ಈಗ ಸ್ಮಿತ್ ಚಾರ್ಟ್ ಎಂದರೇನು ಮೂಲಭೂತವಾಗಿ ಈ ಪ್ರಸಿದ್ಧ ಸಮೀಕರಣವನ್ನು ನೀವು ತಿಳಿದಿದ್ದೀರಿ ಆ ಗಾಮಾ ಪ್ರತಿಫಲನ ಗುಣಾಂಕವು ಕ್ಕೆ ಸಮಾನವಾಗಿರುತ್ತದೆ ಇದು ಒಂದು ಸಮೀಕರಣ ನೀವು ಪ್ರಸರಣ ರೇಖೆಯ ಕೋರ್ಸ್ ಮಾಡಿದ್ದೀರಿ ಎಂದು ನಾನು ಭಾವಿಸುತ್ತೇನೆ ಮತ್ತು ಅಲ್ಲಿ ಫಾರ್ವರ್ಡ್ ತರಂಗವಿದ್ದಾಗ ಲೋಡ್ನಿಂದ ಪ್ರತಿಫಲನವಿರುತ್ತದೆ ಆದ್ದರಿಂದ ಪ್ರತಿಫಲನ ಗುಣಾಂಕ ಮತ್ತು ಪ್ರತಿರೋಧವು ಈ ಸೂತ್ರದಿಂದ ಯಾವಾಗಲೂ ಸಂಬಂಧಿತವಾಗಿರುತ್ತವೆ ಈಗ ನಾವು ಈ ಸೂತ್ರವನ್ನು ಪ್ಲಾಟ್ ಮಾಡಿದರೆ ಮತ್ತು ಈಗ ಪ್ರತಿಫಲನ ಗುಣಾಂಕ ಅಥವಾ ಪ್ರತಿರೋಧ ಇವುಗಳಲ್ಲಿ ಯಾವುದಾದರೂ ಒಂದನ್ನು ಬದಲಾಯಿಸಿದರೆ ಮತ್ತೊಂದು ಹೇಗೆ ಬದಲಾಗುತ್ತದೆ ಎಂಬುವುದನ್ನು ಪ್ರದರ್ಶಿಸಲಾಗುತ್ತದೆ ಪ್ರದರ್ಶನದ ನಿಯತಾಂಕಗಳಲ್ಲಿ ಯಾವುದೇ ಒಂದನ್ನು ಬದಲಾಯಿಸಿದರೆ ನಾವು ವಿವಿಧ ಪಾಯಿಂಟ್ಗಳನ್ನು ಪಡೆಯುತ್ತೇವೆ ಆದ್ದರಿಂದ ಅವು ಅದರಿಂದ ಸೇರಿಕೊಂಡರೆ ಅದನ್ನು ಲೋಕಸ್ ಎಂದು ಕರೆಯಲಾಗುತ್ತದೆ ಆದ್ದರಿಂದ ಮೂಲಭೂತವಾಗಿ ಸ್ಮಿತ್ ಚಾರ್ಟ್ ಈ ಸಮೀಕರಣದ ಒಂದು ಲೋಕಸ್ ಆಗಿದೆ ಮತ್ತು ಇದು ಮೂಲತಃ ರೂಪಾಂತರವಾಗಿದೆ ನಾವು ಕೂಡ ಅದನ್ನು ರೂಪಾಂತರವಾಗಿ ನೋಡಬಹುದು ನನ್ನಲ್ಲಿ ಪ್ರತಿಫಲನ ಗುಣಾಂಕ ವಿವರಣೆಯಿದೆ ಎಂದು ಭಾವಿಸೋಣ ಈ ಸಮೀಕರಣದಿಂದ ನಾನು ಅದೇ ವಿವರಣೆಯನ್ನು ಪ್ರತಿರೋಧಕ್ಕೆ ಪರಿವರ್ತಿಸುತ್ತೇನೆ ಆದ್ದರಿಂದ ಸ್ಮಿತ್ ಚಾರ್ಟ್ ಸಹ ಪ್ರತಿರೋಧ ಮತ್ತು ಪ್ರತಿಫಲನ ಗುಣಾಂಕದ ನಡುವಿನ ರೂಪಾಂತರ ಎಂದು ನಾವು ಕರೆಯಬಹುದು ಈಗ ನಾನು ಹೇಳಿದ್ದು ಏನೆಂದರೆ ನೀವು ಮಾಧ್ಯಮ 1ಅನ್ನು ಆಂತರಿಕ ಪ್ರತಿರೋಧ ನೊಂದಿಗೆ ಹೊಂದಿದ್ದರೆ ಮತ್ತು ನಂತರ ಅದು ಮಾಧ್ಯಮ 2 ರ ಮೇಲೆ ಬೀಳುತ್ತದೆಯಾದರೆ ಮಾಧ್ಯಮ 1 ಮತ್ತು ಮಾಧ್ಯಮ 2 ಸೇರುವಾಗ ಅವುಗಳ ನಡುವೆ ಇಂಟರ್ಫೇಸ್ ಇದೆ ಆದ್ದರಿಂದ ಮಾಧ್ಯಮ 2 ಇತರ ಕೆಲವು ಆಂತರಿಕ ಪ್ರತಿರೋಧ ಅನ್ನು ಹೊಂದಿದೆ ನಂತರ ಇಂಟರ್ಫೇಸ್ನಿಂದ ಮಾಧ್ಯಮ 1ಕ್ಕೆ ಪ್ರತಿಫಲನ ಇರುತ್ತದೆ ಮತ್ತು ಇಂಟರ್ಫೇಸ್ನ ಪ್ರತಿಫಲನ ಗುಣಾಂಕವು ಆಗಿದೆ ಈಗ ನಾನು ಪ್ರಸರಣ ರೇಖೆಯಲ್ಲಿ ಒಂದು ಲೋಡ್ಅನ್ನು ಹೊಂದಿದ್ದರೆ ಮತ್ತು ಸಂವಹನ ರೇಖೆಯ ವಿಶಿಷ್ಟ ಪ್ರತಿರೋಧವು ಎಂದು ಭಾವಿಸಿದ್ದರೆ ಪ್ರಸರಣ ರೇಖೆಯು ಶಕ್ತಿಯನ್ನು ಲೋಡ್ ಕಡೆಗೆ ಸಾಗಿಸುತ್ತದೆ ನಾನು ಪ್ರಸರಣ ರೇಖೆಯ ವಿಶಿಷ್ಟ ಪ್ರತಿರೋಧ ಅನ್ನು ಹೊಂದಿದ್ದೇನೆ ಎಂಬುವುದು ಹಿಂದಿನ ಸ್ಲೈಡ್ ನ ವಿಷಯವಾಗಿರುವುದರಿಂದ ಆ ಪ್ರತಿರೋಧ ಮಟ್ಟದಿಂದ ಇದ್ದಕ್ಕಿದಂತೆ ನಾನು ಹೊಸ ಪ್ರತಿರೋಧ ಮಟ್ಟ ಅನ್ನು ನೋಡುತ್ತಿದ್ದೇನೆ ಅಲ್ಲಿ ಒಂದು ಪ್ರತಿಫಲನ ಇರುತ್ತದೆ ಮತ್ತು ಪ್ರತಿಫಲನ ಗುಣಾಂಕವು ಆಗಿರುತ್ತದೆ ಆದ್ದರಿಂದ ಇಲ್ಲಿ ಸಮೀಕರಣವನ್ನು ಸರಿಯಾಗಿ ಬರೆಯಲಾಗಿದೆ ಛೇದವು ಪ್ಲಸ್ ಆಗಿದೆ ಆದ್ದರಿಂದ ಇದನ್ನು ಪ್ರಸರಣ ರೇಖೆಯ ಲೋಡ್ ಪ್ರತಿಫಲನ ಗುಣಾಂಕ ಎಂದು ಕರೆಯಲಾಗುತ್ತದೆ ಈಗ ಚಾರ್ಟ್ಅನ್ನು ವಿಶಿಷ್ಟ ಪ್ರತಿರೋಧದಿಂದ ಸ್ವತಂತ್ರವಾಗಿಸಲು ನಾನು ವಿವಿಧ ರೀತಿಯ ಪ್ರಸರಣ ರೇಖೆಯನ್ನು ಬಳಸಬಹುದು ಕೆಲವರು ವಿಶಿಷ್ಟ ಪ್ರತಿರೋಧ 50 ಓಮ್ಅನ್ನು ಬಳಸುತ್ತಿದ್ದಾರೆ ಇನ್ನೂ ಕೆಲವರು ಅದನ್ನು 75 ಓಮ್ಇತ್ಯಾದಿಗಳೊಂದಿಗೆ ಬಳಸಬಹುದು ಆದ್ದರಿಂದ ಚಾರ್ಟ್ ಸಾಮಾನ್ಯವಾಗುತ್ತದೆ ಈ ಸಂಪೂರ್ಣ ಚಾರ್ಟ್ ಸಂಪೂರ್ಣ ಸಮೀಕರಣವಾಗಿದೆ ಬಲಬದಿ ಅಂದರೆ ಸಮೀಕರಣದ ಪ್ರತಿರೋಧದ ಭಾಗವನ್ನು ವಿಶಿಷ್ಟ ಪ್ರತಿರೋಧದಿಂದ ಭಾಗಿಸಲಾಗಿದೆ ಆದ್ದರಿಂದ ಇದನ್ನು ಜೆಡ್ ಬಾರ್ ಎಂದು ಕರೆಯಲಾಗುತ್ತದೆ ಇದು ಸಾಮಾನ್ಯೀಗೊಳಿಸಿದ ಪ್ರತಿರೋಧವಾಗಿದೆ ಆದ್ದರಿಂದ ಸ್ಮಿತ್ ಚಾರ್ಟ್ನ ಮೂಲಭೂತ ಸಮೀಕರಣವಾಗಿದ್ದ ಗಾಮಾ ವು ಗೆ ಸಮಾನವಾಗಿರುತ್ತದೆ ಈಗ ಈ ಪ್ರತಿಫಲನ ಗುಣಾಂಕ ಮತ್ತು ಸಾಮಾನ್ಯೀಕೃತ ಪ್ರತಿರೋಧ ಇವು ಎರಡು ಸಂಕೀರ್ಣ ಪ್ರಮಾಣಗಳಾಗಿವೆ ಆದ್ದರಿಂದ ಯಾವುದೇ ಸಂಕೀರ್ಣ ಪ್ರಮಾಣವನ್ನು ನಾನು ಅದನ್ನು ನೈಜ ಭಾಗ ಮತ್ತು ಕಾಲ್ಪನಿಕ ಭಾಗ ಎಂದು ಬರೆಯಬಹುದು ಆದ್ದರಿಂದ ಇಲ್ಲಿ ನಾವು ಅದನ್ನು ತೆಗೆದುಕೊಳ್ಳುತ್ತೇವೆ ಅಂದರೆ ಯು ಮತ್ತು ವಿ ನೈಜ ಸಂಖ್ಯೆಗಳಾಗಿದ್ದು ಅವುಗಳನ್ನು ಯುವಿ ಸ್ಕೇಲ್ನಲ್ಲಿ ಈ ರೀತಿಯಾಗಿ ಪ್ಲಾಟ್ ಮಾಡಬಹುದು ಈ ಬದಿಯಲ್ಲಿ ನಾನು ಯು ಅನ್ನು ಹೊಂದಿದ್ದೇನೆ ನೈಜ ಬದಿ ಈ ಬದಿ ವಿ ಇದೆ ಈ ಬದಿಯಲ್ಲಿ ಆದ್ದರಿಂದ ಇದು ನಾನು ಹೇಳಬಹುದಾದ ಗಾಮಾ ಸಮತಲವಾಗಿದೆ ಸಂಕೀರ್ಣ ಗಾಮಾ ಸಮತಲವನ್ನು ಈ ಯುವಿ ಇಂದ ವಿವರಿಸಬಹುದು ಇದು ನಿಮ್ಮ ಕಾಲ್ಪನಿಕ ಭಾಗವಾಗಿದೆ ಈಗ ನಾನು Z ಸಮತಲದಲ್ಲಿ ಅದೇ ಕಥೆಯನ್ನು ನೋಡಿದರೆ ಈ ಭಾಗವು ನನ್ನ ಮತ್ತು ಈ ಭಾಗವು ನನ್ನ ಎಂದು ನಾನು ಪಡೆಯುತ್ತೇನೆ ನಾವು ಯಾವುದೇ ಸಂಕೀರ್ಣ ಪ್ರತಿರೋಧವನ್ನು ಮತ್ತು ಎಂದು ಬರೆಯಬಹುದು ಎಂಬುದು ನಿಮಗೆ ತಿಳಿದಿದೆ ಆದ್ದರಿಂದ ಇದು ನಮ್ಮ ಸಮತಲವಾಗಿದೆ ಈಗ ಮೂಲತಃ ಸ್ಮಿತ್ ಚಾರ್ಟ್ ಅವುಗಳಿಂದಾದ ಪರಿವರ್ತನೆಯಾಗಿದೆ ಆದ್ದರಿಂದ ಆ ಸಮೀಕರಣದಲ್ಲಿ ಇದು ನಾವು ಈ ಮೌಲ್ಯಗಳನ್ನು ಹಾಕಬಹುದು ಇದರಿಂದ ನಾವು ಗಾಮಾ ಬಾರ್ಅನ್ನು ಪಡೆಯುತ್ತೇವೆ ಗಾಮಾ ವು ಇವುಗಳಿಗೆ ಅನುಗುಣವಾಗಿ ಎಲ್ಲ ನೈಜ ಮೌಲ್ಯಗಳನ್ನು ಹೊಂದಿರುತ್ತದೆ ನಾವು ಆ ಸಮೀಕರಣವನ್ನು ಮಾಡಿದರೆ ಅನ್ನು ಪಡೆಯುತ್ತೇವೆ ಈಗ ನಾವು ಸ್ಥಿರ ಜೆಡ್ ಗಾಗಿ ಗಾಮಾದ ಲೋಕಸ್ಅನ್ನು ಪ್ಲಾಟ್ ಮಾಡಬೇಕಾಗುತ್ತದೆ ಇದರರ್ಥ ಸ್ಥಿರ ಜೆಡ್ ಗಾಗಿ ಸ್ಮಿತ್ ಚಾರ್ಟ್ ಗಾಮಾದ ಲೋಕಸ್ ಆಗಿದೆ ಆದರೆ ನಾವು ನೋಡಿದಂತೆ ಗಾಮಾ ಮತ್ತು ಜೆಡ್ ಎರಡೂ ಸಂಕೀರ್ಣ ಸಂಖ್ಯೆಗಳಾಗಿವೆ ಆದ್ದರಿಂದ ನಾವು ಸಂಕೀರ್ಣ ಸಂಖ್ಯೆಗಳನ್ನು ನೋಡಿದಾಗ ಯಾವಾಗಲೂ ನಾವು ಈ ಸಂಕೀರ್ಣ ಸಂಖ್ಯೆಗಳನ್ನು ಎರಡು ಅರ್ಥೋಗೊನಲ್ ನೈಜ ಸಂಖ್ಯೆ ಯಾಗಿ ಮುರಿಯಲು ಪ್ರಯತ್ನಿಸುತ್ತೇವೆ ಆದ್ದರಿಂದ ನಾವು ಸಾಮಾನ್ಯವಾಗಿ ಇದನ್ನು ನೈಜ ವಿಷಯದ ದೃಷ್ಟಿಯಿಂದ ಮಾಡಲು ಪ್ರಯತ್ನಿಸುತ್ತೇವೆ ಎಂದು ನಾವು ನೋಡುತ್ತೇವೆ ಆದ್ದರಿಂದ ಒಂದು ಸಂಕೀರ್ಣ ಜೆಡ್ ಸಂಕೀರ್ಣ ಪ್ರತಿರೋಧ ಸ್ಥಿರತೆಯು ಅದರ ನೈಜ ಭಾಗ ಮತ್ತು ಕಾಲ್ಪನಿಕ ಭಾಗವಾಗಿ ಬೇರ್ಪಡುತ್ತದೆ ಅಂದರೆ ಆರ್ ಮತ್ತು ಎಕ್ಸ್ ಅಥವಾ ಆರ್ ಮತ್ತು ಎಕ್ಸ್ ಬಾರ್ ಅವು ಸ್ಥಿರವಾಗಿರುತ್ತವೆ ಆದ್ದರಿಂದ ಅದು ನಮ್ಮನ್ನು ಎರಡು ಕುಟುಂಬಗಳ ಕರ್ವ್ಗಳಿಗೆ ಕರೆದೊಯ್ಯುತ್ತದೆ ಅದಕ್ಕಾಗಿಯೇ ಎರಡು ಕುಟುಂಬಗಳ ಕರ್ವ್ಗಳು ಒಂದೇ ಚಾರ್ಟ್ನಲ್ಲಿ ಯೋಜಿಸಲ್ಪಟ್ಟಿರುವುದರಿಂದ ಸ್ಮಿತ್ ಚಾರ್ಟ್ ಸ್ವಲ್ಪ ಸಂಕೀರ್ಣವಾಗಿದೆ ಆದರೆ ನೀವು ಅರ್ಥಮಾಡಿಕೊಂಡರೆ ನೀವು ಇದನ್ನು ಬಿಚ್ಚಿಡುತ್ತೀರಿ ಲೋಕಸ್ನ ಎರಡು ಕುಟುಂಬಗಳು ಸ್ಥಿರ ಆರ್ಗೆ ಒಂದು ಸ್ಥಿರ ಎಕ್ಸ್ಗೆ ಒಂದು ಆಗಿವೆ ಆದ್ದರಿಂದ ನಾವು ಮತ್ತೆ ಸಮೀಕರಣವನ್ನು ನೋಡೋಣ ಈಗ ನಾವು ತಲೆಕೆಳಗಾಗಿಸುತ್ತಿದ್ದೇವೆ ಏಕೆಂದರೆ ಜೆಡ್ ಸ್ಥಿರಾಂಕವಾಗಿರುವಾಗ ಸ್ಮಿತ್ ಚಾರ್ಟ್ಅನ್ನು ಗಾಮಾದ ಪ್ಲಾಟ್ ಅಥವಾ ಲೋಕಸ್ಆಗಿ ಮಾಡುತ್ತೇವೆ ಎಂದು ನಾವು ಹೇಳುತ್ತಿದ್ದೇವೆ ಆದ್ದರಿಂದ ಈ ಹಿಂದೆ ನಾವು ಗಾಮಾ ಪ್ರಕಾರದಲ್ಲಿ ಬರೆದಿರುವ ಸಮೀಕರಣವನ್ನು ಬರೆಯುತ್ತಿದ್ದೇವೆ ಈಗ ನಾವು ಅದನ್ನು ಗೆ ಬದಲಾಯಿಸಿದ್ದೇವೆ ನಂತರ ನೀವು ಅದನ್ನು ನೈಜ ಮತ್ತು ಕಾಲ್ಪನಿಕ ಭಾಗಕ್ಕೆ ಅನುಗುಣವಾಗಿ ಹಾಕಿ ಮತ್ತು ನೀವು ಇಲ್ಲಿಗೆ ಬರುತ್ತೀರಿ ಈಗ ನೀವು ನೈಜ ಭಾಗ ಮತ್ತು ಕಾಲ್ಪನಿಕ ಭಾಗವನ್ನು ಸಮೀಕರಿಸುತ್ತೀರಿ ನಂತರ ನೀವು ಈ ಎರಡು ಸಮೀಕರಣಗಳನ್ನು ಪಡೆಯುತ್ತೀರಿ ಆ ಬಲಭಾಗವು ಯಾವುದೇ ಆರ್ ಅಥವಾ ಎಕ್ಸ್ಅನ್ನು ಹೊಂದಿರುವುದಿಲ್ಲ ಅಂತೆಯೇ ಎಕ್ಸ್ ಬಾರ್ಅನ್ನು ಯುವಿಗಳ ಮೊತ್ತವೆಂದು ಸಹ ಬರೆಯಬಹುದು ಯು ಮತ್ತು ವಿ ಎರಡೂ ನೈಜ ಪ್ರಮಾಣಗಳಾಗಿವೆ ಆದ್ದರಿಂದ ಈಗ ನಾವು ಹೊಂದಿರುವ ಸಮೀಕರಣದಲ್ಲಿ ಯಾವುದೇ ಸಂಕೀರ್ಣ ವಿಷಯಗಳಿಲ್ಲ ಎಡಬದಿ ಮತ್ತು ಬಲಬದಿಗಳಲ್ಲಿ ಎಲ್ಲಾ ನೈಜ ಪ್ರಮಾಣಗಳಿವೆ ಈಗ ಇದು ಎರಡನೇ ಕ್ರಮದ ಸಮೀಕರಣ ಮೊದಲನೇ ಕ್ರಮದ ಸಮೀಕರಣವಲ್ಲ ಎಂದು ನಿಮಗೆ ತಿಳಿದಿದೆ ಆದ್ದರಿಂದ ನಾವು ಆರ್ ಬಾರ್ಅನ್ನು 1ಕ್ಕೆ ಸಮಾನಾಗಿ ಮಾಡಿದಾಗ ಈ ಸಮೀಕರಣವು ಏನು ಎಂದು ನೋಡೋಣ ನಾನು ಹೇಳಿದಂತೆ ನಾವು ಸ್ಮಿತ್ ಚಾರ್ಟ್ ಪ್ರತಿರೋಧ ಸ್ಥಿರಕ್ಕಾಗಿ ಎಂದು ಹೇಳುವಾಗ ಪ್ರತಿಫಲನ ಗುಣಾಂಕವು ಹೇಗೆ ಬದಲಾಗುತ್ತದೆ ಸ್ಥಿರ ಪ್ರತಿರೋಧ ಎಂದರೆ ಸ್ಥಿರ ಎಂದರೆ ಸ್ಥಿರ ಮತ್ತು ಸ್ಥಿರ ಎರಡೂ ಸ್ಥಿರವಾಗಿರುತ್ತವೆ ಈಗ ನಾವು ಅದನ್ನು ಬೇರ್ಪಡಿಸಿದ್ದೇವೆ ಏಕೆಂದರೆ ನಾವು ಅದನ್ನು ನೈಜ ಮತ್ತು ಕಾಲ್ಪನಿಕ ಭಾಗಗಳಿಗೆ ಸೇರಿಸುವವರೆಗೆ ಅವುಗಳನ್ನು ನಿಭಾಯಿಸಲು ಸಾಧ್ಯವಿಲ್ಲ ಅದಕ್ಕಾಗಿಯೇ ಈ ಎರಡು ಈಗ ಸ್ಥಿರ ಆರ್ಗಾಗಿ ನೀವು ನೋಡುತ್ತೀರಿ ಎಡಭಾಗದ ರೇಖಾಚಿತ್ರದಲ್ಲಿ ಸ್ಥಿರ ಆರ್ ಎಂದರೆ ವಿವಿಧ ಮೌಲ್ಯಗಳನ್ನು ಹೊಂದಿರುವ ಎಲ್ಲಾ ಲಂಬ ರೇಖೆಗಳು ಸೊನ್ನೆ ಆಗಿರಬಹುದು 0 5 ಆಗಿರಬಹುದು 1 ಆಗಿರಬಹುದು 3 ಆಗಿರಬಹುದು ಇತ್ಯಾದಿ ಅನಂತವಾಗಿರುತ್ತದೆ ಅಂದರೆ ಇದು ಅನಂತ ರೇಖೆಯಾಗಿದ್ದು ಲಂಬ ರೇಖೆಗಳನ್ನು ವಿಸ್ತರಿಸುತ್ತದೆ ಈಗ ಸ್ಥಿರ ಗಾಗಿ ನಾವು ಬರೆಯಬಹುದು ಇದು ವಲಯಗಳ ಕುಟುಂಬಗಳ ಸಮೀಕರಣ ಎಂದು ನಿಮಗೆ ತಿಳಿದಿದೆ ಆದ್ದರಿಂದ ಇದರ ಸಹಾಯದಿಂದ ನೀವು ಸುಲಭವಾಗಿ ಕಂಡುಹಿಡಿಯಬಹುದು ಇದು ನಿಮ್ಮ 12ನೇ ತರಗತಿಯ ಜ್ಞಾನವನ್ನು ರಿಫ್ರೇಶ್ ಮಾಡಲು ಮಾತ್ರವಾಗಿದೆ ನಾನು ಕೇಂದ್ರಬಿಂದು ಮತ್ತು ತ್ರಿಜ್ಯ ಅನ್ನು ಹೊಂದಿರುವ ವೃತ್ತವನ್ನು ಹೊಂದಿದ್ದರೆ ನಾನು ಅದನ್ನು ಬರೆಯಬಹುದು ಮತ್ತು ವೃತ್ತದ ಸಮೀಕರಣವು ನಂತರ ನಾನು ಅನ್ನು ಕೇಂದ್ರ ಮತ್ತು ತ್ರಿಜ್ಯವನ್ನು ಹೊಂದಿದ್ದೇನೆ ಅಲ್ಲಿ ಇದರಿಂದ ನೀವು ಆ ಸಮೀಕರಣದಲ್ಲಿ ಹಾಕಿದರೆ ನೀವು ವಲಯಗಳ ಕುಟುಂಬವನ್ನು ಪಡೆಯುತ್ತೀರಿ ಆದ್ದರಿಂದ ಕೇಂದ್ರವು ಇಲ್ಲಿ ಇರುತ್ತದೆ ಅಂದರೆ ಎಲ್ಲಾ ಕೇಂದ್ರಗಳು ಗ್ರಾಫ್ನ ಈ ನೈಜ ಅಕ್ಷದಲ್ಲಿ ಇರುತ್ತವೆ ಮತ್ತು ತ್ರಿಜ್ಯವನ್ನು ದಿಂದ ನೀಡಲಾಗಿದೆ ಆದ್ದರಿಂದ ನೀವು ಸ್ಥಿರವಾದ ಆರ್ ಲೋಕಸ್ಅನ್ನು ನೋಡುತ್ತೀರಿ ಅವು ಸಮತಲದಲ್ಲಿವೆ ಅಂದರೆ ಸ್ಮಿತ್ ಚಾರ್ಟ್ ಸಮತಲ ಅವೆಲ್ಲವೂ ವಲಯಗಳಾಗಿವೆ ಆದ್ದರಿಂದ ವಿವಿಧ ವಲಯಗಳಿವೆ ಎಂದು ನೀವು ನೋಡುತ್ತೀರಿ ಎಲ್ಲ ವಲಯಗಳು ಬಲಗೈ ಭಾಗ 1 0 ಮೂಲಕ ಹಾದುಹೋಗುತ್ತಿವೆ ಮತ್ತು ಆರ್ ಋಣಾತ್ಮಕವಾಗಿದ್ದರೆ ಏನಾಗುತ್ತದೆ ಎಂದು ನೀವು ನೋಡುತ್ತೀರಿ ನೀವು ನಮ್ಮ ಅಭಿವ್ಯಕ್ತಿಯನ್ನು ನೋಡುತ್ತೀರಿ ತ್ರಿಜ್ಯವು ಆಗಿದೆ ಆದ್ದರಿಂದ ಋಣಾತ್ಮಕವಾಗಿದ್ದರೆ ಏನಾಗುತ್ತದೆ ತ್ರಿಜ್ಯವು 1ಕ್ಕಿಂತ ಹೆಚ್ಚಾಗುತ್ತದೆ ಈಗ ನಾವು ಅನ್ನು ಋಣಾತ್ಮಕವಾಗಿ ಹೊಂದಬಹುದೇ ಅಂದರೆ ಪ್ರತಿರೋಧ ಋಣಾತ್ಮಕ ಎಂದರೆ ಅವು ಸಕ್ರೀಯ ಸಾಧನಗಳು ಆದ್ದರಿಂದ ಆ ಸಂದರ್ಭದಲ್ಲಿ ಋಣಾತ್ಮಕತೆಯನ್ನು ಪಡೆದವರು ಅಂದರೆ ಪ್ರತಿರೋಧ ಋಣಾತ್ಮಕ ಎಂದರೆ ಸಕ್ರೀಯ ಸಾಧನವಾಗಿದೆ ಅದು ಹೀರುವ ಬದಲು ಅದು ಶಕ್ತಿಯನ್ನು ನೀಡುತ್ತಿದೆ ಆದ್ದರಿಂದ ತ್ರಿಜ್ಯವು 1ಕ್ಕಿಂತ ಹೆಚ್ಚಾಗುತ್ತದೆ ಅದನ್ನು ಆಂದೋಲಕ ವಿನ್ಯಾಸಗಳ ಸ್ಥಿರತೆಯ ವಿಶ್ಲೇಷಣೆ ಇತ್ಯಾದಿಗಳಲ್ಲಿ ಬಳಸಲಾಗುತ್ತದೆ ಆದ್ದರಿಂದ ನಾವು ಸ್ಥಿರ ಪ್ರತಿರೋಧ ವಲಯಗಳ ಕುಟುಂಬವನ್ನು ಯೋಜಿಸುತ್ತಿದ್ದರೆ ಅದು ಈ ರೀತಿ ಕಾಣುತ್ತದೆ ಈ ಎಲ್ಲಾ ವಲಯಗಳು ಪಾಯಿಂಟ್ 1 0 ಮೂಲಕ ಹಾದುಹೋಗುತ್ತಿವೆ ವಿವಿಧ ವಲಯಗಳ ಎಲ್ಲಾ ಕೇಂದ್ರಗಳು ಅವು ನೈಜ ಅಕ್ಷದಲ್ಲಿವೆ ಮತ್ತು ಅಲ್ಲಿರುವ ಒಂದು ಪ್ರಮುಖ ಬಿಂದು ಸೊನ್ನೆಗೆ ಸಮಾನಾಗಿರುತ್ತದೆ ಅದು ಇಡೀ ಸ್ಮಿತ್ ಚಾರ್ಟ್ನ ಹೊರಗಿನ ಗಡಿಯಾಗಿದೆ ಸಾಮಾನ್ಯವಾಗಿ ನಾವು ಈ ಸ್ಮಿತ್ ಚಾರ್ಟ್ನಲ್ಲಿ ನಿಷ್ಕ್ರಿಯ ಸರ್ಕ್ಯೂಟ್ಗಳೊಂದಿಗೆ ವ್ಯವಹರಿಸುತ್ತೇವೆ ಆದ್ದರಿಂದ ಸ್ಮಿತ್ ಚಾರ್ಟ್ಅನ್ನು ನೀವು ಕಂಡುಕೊಳ್ಳಬಹುದು ಅದು ನಿಮ್ಮ ಸೈಟ್ನಲ್ಲಿಯೂ ಅಪ್ಲೋಡ್ ಆಗುತ್ತದೆ ಆದ್ದರಿಂದ ಈ ಚಾರ್ಟ್ ಸ್ಮಿತ್ ಚಾರ್ಟ್ ಆಗಿದೆ ನೀವು ನೋಡಬಹುದು ಎಲ್ಲಾ ಸ್ಥಿರ ಪ್ರತಿರೋಧ ವಲಯಗಳು ಅವು ಇದು ಮತ್ತು ಗೆ ಅನುಗುಣವಾದ ಈ ಹೊರಗಿನ ಗಡಿ ಸೊನ್ನೆ ವಲಯಕ್ಕೆ ಸಮಾನವಾಗಿರುತ್ತದೆ ಕೇಂದ್ರವು 0 0 ಆಗಿದ್ದರೆ ಮತ್ತು ಅದರ ತ್ರಿಜ್ಯವು 1 ಆಗಿದ್ದರೆ ಅಂದರೆ ಮಧ್ಯದಿಂದ ಬಲಕ್ಕೆ ಇದನ್ನು 1 ಎಂದು ಪರಿಗಣಿಸಲಾಗುತ್ತದೆ ಇದು ಇತರ ಕೆಲವು ಮಿಲಿಮೀಟರ್ ಇತ್ಯಾದಿಗಳಾಗಿರಬಹುದು ಆದ್ದರಿಂದ ನೀವು ಇದನ್ನು ಅಳೆಯಬಹುದು ಆದರೆ ಅದು 1ಕ್ಕೆ ಸಾಮಾನ್ಯೀಕರಿಸಿದ ಸ್ಮಿತ್ ಚಾರ್ಟ್ ಲೆಕ್ಕಾಚಾರದಲ್ಲಿದೆ ಈಗ ಋಣಾತ್ಮಕ ಪ್ರತಿರೋಧಕ್ಕಾಗಿ ನಾನು ವಿವರಿಸಿದಂತೆ ಒಂದು ಪ್ರಮಾಣಿತ ಗಡಿಯ ಹೊರಗೆ ಹೋಗಬೇಕಾಗಿದೆ ಯಾವುದೇ ಹಂತದಲ್ಲಿ 1 ಈ ಗಡಿಯ ಹೊರಗಿದ್ದರೆ ನೀವು ಜಾಗರೂಕರಾಗಿರಿ ಏಕೆಂದರೆ ವೃತ್ತದಲ್ಲಿ ಆಂದೋಲನಗಳು ಪ್ರಾರಂಭವಾಗುತ್ತವೆ ಆದ್ದರಿಂದ ಏನನ್ನಾದರೂ ಮಾಡುವ ಮೂಲಕ ನೀವು ಈ ಗಡಿಯ ಹೊರಗೆ ಹೋಗುತ್ತಿರುವಿರಿ ಎಂದು ನೀವು ಕಂಡುಕೊಂಡರೆ ನಿಮ್ಮ ಋಣಾತ್ಮಕವಾಗುತ್ತಿದೆ ಎಂದರ್ಥ ಆಗ ನಿಮ್ಮ ಆಂದೋಲನಗಳು ಪ್ರಾರಂಭವಾಗಿವೆ ಆದ್ದರಿಂದ ಅದು ನಿಷ್ಕ್ರಿಯ ವಲಯವಲ್ಲ ಇದು ಆರ್ಎಫ್ ಅಭಿಯಂತರರು ಪಡೆಯುವ ಒಳ್ಳೆಯ ಪ್ರಶ್ನೆಯಾಗಿದೆ ಈಗ ವಲಯಗಳ ಇತರ ಕುಟುಂಬಗಳನ್ನು ಕನ್ಸ್ಟಂಟ್ ರಿಯಾಕ್ಟನ್ಸ್ ವಲಯವನ್ನು ನೋಡೋಣ ಏಕೆಂದರೆ ನಾನು ಹೇಳಿದಂತೆ ಎರಡು ಭಾಗಗಳ ಪ್ರತಿರೋಧವನ್ನು ಪ್ರತಿರೋಧ ಮತ್ತು ಪ್ರತಿಕ್ರಿಯಾತ್ಮಕತೆಯನ್ನು ಹೊಂದಿದೆ ಆದ್ದರಿಂದ ಪ್ರತಿಕ್ರಿಯಾತ್ಮಕತೆ ಎಂದರೆ ಪ್ರತಿರೋಧ ಸಮತಲದಲ್ಲಿ ಸ್ಥಿರವಾದ ಪ್ರತಿಕ್ರಿಯಾತ್ಮಕತೆ ಏನು ಇವೆಲ್ಲವೂ ಸಮತಲವಾಗಿರುವ ರೇಖೆಗಳು ಆದ್ದರಿಂದ ವಿವಿಧ ಮೌಲ್ಯಗಳ ಅನಂತ ಸಮತಲ ರೇಖೆಗಳು ಸ್ಥಿರ ಗಾಗಿ ನಾವು ಆ ಸಮೀಕರಣವನ್ನು ಮಾಡಿದರೆ ಆದ್ದರಿಂದ ನೀವು ನೋಡಬಹುದು ಇದು ಮತ್ತೆ ವೃತ್ತದ ಸಮೀಕರಣವಾಗಿದೆ ಮತ್ತು ಕೇಂದ್ರ ಮತ್ತು ತ್ರಿಜ್ಯಕ್ಕಾಗಿ ನೀವು ಯಾವಾಗಲೂ ವರ್ಕ್ ಔಟ್ ಜೆ ಮಾಡಬಹುದು ಆದ್ದರಿಂದ ಅದೇ ಸೂತ್ರದಿಂದ ಇದು ಕೇಂದ್ರವಾಗಿದೆ ಮತ್ತು ಇದು ತ್ರಿಜ್ಯವಾಗಿದೆ

ಮತ್ತೆ ಈ ವಲಯಗಳನ್ನು ಇಲ್ಲಿ ಯೋಜಿಸಲಾಗಿದೆ ಕೆಂಪು ಬಣ್ಣದಲ್ಲಿ ಮಾತ್ರ ಗುರುತಿಸಲಾಗಿರುವುದು ಸ್ಮಿತ್ ಚಾರ್ಟ್ನ ಹೊರಗಿನ ಗಡಿಯಾಗಿದೆ ನೀವು ಮತ್ತೆ ಆಕೃತಿಯನ್ನು ನೋಡಿದರೆ ಈ ಎಲ್ಲಾ ವಲಯಗಳಲ್ಲಿ ಹೆಚ್ಚಿನವು ಆ ಪ್ರಮಾಣಿತ ಸ್ಮಿತ್ ಚಾರ್ಟ್ನ ಹೊರಗೆ ಬೀಳುತ್ತಿರುವುದನ್ನು ನೀವು ನೋಡುತ್ತೀರಿ ಆದ್ದರಿಂದ ಅವುಗಳ ಕೇಂದ್ರಗಳೆಲ್ಲವೂ ಸ್ಮಿತ್ ಚಾರ್ಟ್ನ ಹೊರಗೆ ಬಿದ್ದಿವೆ ಆದರೆ ಒಂದು ಅಂಶವೂ ಇನ್ನೂ ನಿಜವಾಗಿದೆ ನೀವು ಮೊದಲ ಮತ್ತು ನಾಲ್ಕನೆಯ ಕ್ವಾಡ್ರಂಟ್ಅನ್ನು ನೋಡಿದರೆ ಸ್ಥಿರ ಪ್ರತಿಕ್ರಿಯಾತ್ಮಕ ವೃತ್ತದ ಎಲ್ಲಾ ವಲಯಗಳು ಅವು ಮತ್ತೆ ಬಲಬದಿಯ 1 0 ಪಾಯಿಂಟ್ ಮೂಲಕ ಹಾದುಹೋಗುತ್ತವೆ ಆದ್ದರಿಂದ ಎಲ್ಲಾ ಸ್ಥಿರ ಪ್ರತಿರೋಧ ವಲಯಗಳು ಹಾದುಹೋದ ಅದೇ ಬಿಂದುವಿನ ಮೂಲಕ ಸ್ಥಿರ ಪ್ರತಿಕ್ರಿಯಾತ್ಮಕ ವಲಯಗಳು ಹಾದುಹೋಗುತ್ತವೆ ಆದರೆ ಈ ಸ್ಥಿರ ಪ್ರತಿಕ್ರಿಯಾತ್ಮಕ ವಲಯಗಳಿಗಿಂತ ಭಿನ್ನವಾಗಿ ಅವು ಹೆಚ್ಚಾಗಿ ಈ ಪ್ರಮಾಣಿತ ಸ್ಮಿತ್ ಚಾರ್ಟ್ ಹೊರಗೆ ಹೋಗುತ್ತವೆ ಆದ್ದರಿಂದ ಕೆಂಪು ವಲಯವು ಪ್ರಮಾಣಿತ ಸ್ಮಿತ್ ಚಾರ್ಟ್ನ ಹೊರಗಿನ ಗಡಿಯಾಗಿದೆ ಇದರಿಂದ ನಾವು ಹೇಳಬಹುದು ಪ್ರಮಾಣಿತ ಸ್ಮಿತ್ ಚಾರ್ಟ್ನಲ್ಲಿ ಸೊನ್ನೆಯಾಗಿರುವುದು ಗಡಿಯಾಗಿದೆ ಆದ್ದರಿಂದ ಅಲ್ಲಿ ಸ್ಥಿರ ಪ್ರತಿಕ್ರಿಯಾತ್ಮಕ ವಲಯಗಳು ವೃತ್ತಖಂಡಗಳಂತೆ ರೂಪುಗೊಳ್ಳುತ್ತವೆ ಪ್ರಮಾಣಿತ ಸ್ಮಿತ್ ಚಾರ್ಟ್ನಲ್ಲಿ ನೀವು ಸ್ಥಿರ ಪ್ರತಿಕ್ರಿಯಾತ್ಮಕ ವಲಯಗಳನ್ನು ಯೋಜಿಸಿದರೆ ಅವು ವಲಯಗಳ ವೃತ್ತಖಂಡಗಳ ಭಾಗವಾಗಿರುತ್ತವೆ ಆದ್ದರಿಂದ ನೀವು ವಿವಿಧ ಮೌಲ್ಯಗಳನ್ನು ನೋಡುತ್ತೀರಿ ನಾವು 1 0 9 ಇತ್ಯಾದಿಗಳನ್ನು ತೋರಿಸಿದ್ದೇವೆ ಆದ್ದರಿಂದ ಸ್ಥಿರ ಪ್ರತಿಕ್ರಿಯಾತ್ಮಕ ವಲಯಗಳು ಪ್ರಮಾಣಿತ ಸ್ಮಿತ್ ಚಾರ್ಟ್ನಲ್ಲಿ ವೃತ್ತಖಂಡಗಳಾಗಿವೆ ಈಗ ಸೊನ್ನೆ ವಲಯಗಳಿಗೆ ಸಮಾನ ಎಂದರೇನು ಸ್ಥಿರಕ್ಕೆ ಸಮಾನವಾಗಿರುತ್ತದೆ ಸೊನ್ನೆ ಆಗಿರಬಹುದು ಆದ್ದರಿಂದ ನೀವು ಅದನ್ನು ಮಾಡಿದರೆ ಅದು ನೇರ ರೇಖೆಯ ಅನಂತ ರೇಖೆಗೆ ಕ್ಷೀಣಿಸುತ್ತದೆ ಒಂದು ವೃತ್ತದಲ್ಲಿ ಸೊನ್ನೆಗೆ ಸಮಾನವಾಗಿದ್ದಾಗ ಅದು ನೈಜ ಅಕ್ಷಕ್ಕೆ ಕ್ಷೀಣಿಸುತ್ತದೆ ಆದ್ದರಿಂದ ಅದು ಸೊನ್ನೆ ಎಂದು ನಾವು ತೋರಿಸಿದ್ದೇವೆ ಆದ್ದರಿಂದ ಗೆ ಅನುಗುಣವಾದ ಕೇಂದ್ರದ ನೈಜ ಅಕ್ಷವು ಸೊನ್ನೆಗೆ ಸಮಾನವಾಗಿರುತ್ತದೆ ಮತ್ತು ಧನಾತ್ಮಕವಾಗಿದ್ದಾಗ ವೃತ್ತ ಕೇಂದ್ರವು ಹೊರಗಿದೆ ಆದ್ದರಿಂದ ಅದು ವೃತ್ತಖಂಡವು ಮೇಲಿನ ಅರ್ಧ ಭಾಗ ಎಂದು ತೋರಿಸುತ್ತದೆ ಮತ್ತು ಮೇಲಿನ ಅರ್ಧ ಭಾಗವು ಇನ್ನೂ 10 ಮೂಲಕ ಹಾದುಹೋಗುತ್ತಿದೆ ಅದು ಪ್ರಮಾಣಿತ ಸ್ಮಿತ್ ಚಾರ್ಟ್ನ ಬಲ ಬಿಂದು ಮತ್ತು ಈ ವಲಯದ ಕೆಳಗಿನ ಬಿಂದು 10 ಆಗಿದೆ ಆದ್ದರಿಂದ ನೀವು ಧನಾತ್ಮಕ ಮತ್ತು ಋಣಾತ್ಮಕ ಪ್ರತಿಕ್ರಿಯೆಯನ್ನು ನೋಡಬಹುದು ಇದರಿಂದ ನಾವು ಇಂಡಕ್ಟಿವ್ ರಿಯಾಕ್ಟೆನ್ಸ್ ಲೋಕಸ್ ಮೇಲಿನ ಅರ್ಧ ವೃತ್ತಖಂಡಗಳು ಎಂದು ಹೇಳಬಹುದು ಏಕೆಂದರೆ ನೀವು ಸ್ಪಷ್ಟವಾಗಿ ನೋಡಬಹುದು ಮತ್ತು ಕೆಪಾಸಿಟಿವ್ ರಿಯಾಕ್ಟೆನ್ಸ್ ಲೋಕಸ್ ಅವು ಕೆಳಗಿನ ಭಾಗಗಳಾಗಿವೆ ಈಗ ಸ್ಮಿತ್ ಚಾರ್ಟ್ ಈ ಮತ್ತು ಲೋಕಸ್ ಎರಡರ ಸೂಪರ್ ಪೊಜಿಷನ್ ಆಗಿದೆ ಆದ್ದರಿಂದ ಸ್ಮಿತ್ ಚಾರ್ಟ್ ಎಂಬುವುದು ಎರಡು ಕುಟುಂಬಗಳ ವಲಯಗಳ ಸೂಪರ್ ಪೊಜಿಷನ್ ಆಗಿದೆ ಯಾವುದೇ ನಿಷ್ಕ್ರಿಯ ಪ್ರತಿರೋಧವನ್ನು ಪ್ರಮಾಣಿತ ಸ್ಮಿತ್ ಚಾರ್ಟ್ನಲ್ಲಿ ಒಂದು ಸ್ಥಿರ ಆರ್ ವಲಯ ಮತ್ತು ಒಂದು ಸ್ಥಿರ ಎಕ್ಸ್ ವಲಯಗಳ ನಡುವಿನ ಛೇದಕ ಬಿಂದುವಾಗಿ ರೂಪಿಸಬಹುದು ಎರಡು ವಲಯಗಳು ಸ್ಮಿತ್ ಚಾರ್ಟ್ ಒಳಗೆ ಕೆಲವು ಪೂರ್ಣ ವಲಯಗಳನ್ನು ನೀವು ನೋಡುತ್ತೀರಿ ಕೆಲವು ವೃತ್ತಖಂಡಗಳು ಒಂದು ಕುಟುಂಬವು ಪೂರ್ಣ ವಲಯವಾಗಿದೆ ಇನ್ನೊಂದು ವೃತ್ತಖಂಡವಾಗಿದೆ ಆದ್ದರಿಂದ ಯಾವಾಗಲೂ ಅಲ್ಲಿ ಸೇರುವ ಬಿಂದುವಿರುತ್ತದೆ ಅದು ಪ್ರತಿರೋಧವಾಗಿದೆ ಈಗ ಪ್ರಯೋಜನ ಏನು ಪ್ರಯೋಜನವೆಂದರೆ ಪ್ರತಿರೋಧವು ಬದಲಾಗಬಹುದು ಎಂದರೆ ಆರ್ ಮತ್ತು ಎಕ್ಸ್ ಅವು ಮೈನಸ್ ಅನಂತದಿಂದ ಪ್ಲಸ್ ಅನಂತಕ್ಕೆ ಬದಲಾಗಬಹುದು ಅಥವಾ ನಿಷ್ಕ್ರಿಯ ಸಾಧನಗಳಿಗೆ ಅವು ಸೊನ್ನೆಯಿಂದ ಅನಂತಕ್ಕೆ ಬದಲಾಗಬಹುದು ಆದರೆ ಸ್ಮಿತ್ ಚಾರ್ಟ್ವು ಅವೆಲ್ಲವನ್ನು ಒಂದು ಸೀಮಿತ ವಲಯಕ್ಕೆ ಯೋಜಿಸುತ್ತಿದೆ ಈ ವಲಯದ ಈ ಹೊರಗಿನ ಗಡಿಗೆ ಆದ್ದರಿಂದ ಎಲ್ಲಾ ಪ್ರತಿರೋಧಗಳು ಇಲ್ಲಿವೆ ಆದ್ದರಿಂದ ನೀವು ಯಾವುದೇ ನಿಷ್ಕ್ರಿಯ ಪ್ರತಿರೋಧವನ್ನು ಹೇಳಿದರೂ ಅವು ಇಲ್ಲಿವೆ ಅದು ಇದರ ಸೌಂದರ್ಯವಾಗಿದೆ ಯಾವುದೇ ಅನಂತ ಡೊಮೈನ್ಗೆ ಬದಲಾಗಿ ಅದು ಸೀಮಿತ ಸಮತಲಕ್ಕೆ ಸೀಮಿತವಾಗಿದೆ ಈಗ ನಾನು ಸ್ಮಿತ್ ಚಾರ್ಟ್ಅನ್ನು 180 ಡಿಗ್ರಿ ಇಂದ ತಿರುಗಿಸಿದರೆ ಏನಾಗುತ್ತದೆ ಆದ್ದರಿಂದ ಇದು ನನ್ನ ಮೂಲ ಸಮೀಕರಣವಾಗಿದೆ ಮೊದಲನೆಯದು ಮೊದಲ ಸಮೀಕರಣಕ್ಕೆ ಸಮಾನವಾಗಿರುತ್ತದೆ ಈಗ ಅದಕ್ಕಾಗಿ ಅಡ್ಮಿಟ್ಟನ್ಸ್ ಏನು ಸರಳವಾಗಿ ಅದರ ರೆಸಿಪ್ರೋಕಲ್ ಆಗಿದೆ ಈಗ ಸ್ಮಿತ್ ಚಾರ್ಟ್ನಲ್ಲಿ ಒಂದು ಬಿಂದುವಿನ ತ್ರಿಜ್ಯ ವೆಕ್ಟರ್ಅನ್ನು 180 ಡಿಗ್ರಿಇಂದ ತಿರುಗಿಸಲಾಗುತ್ತದೆ ಆದ್ದರಿಂದ ಹೊಸ ಬಿಂದುವಿನ ಪ್ರತಿಫಲನ ಗುಣಾಂಕವು ಗಾಮಾ ಬದಲಿಗೆ ಅದು ಆಗಿರುತ್ತದೆ ನೀವು ಅದನ್ನು ಮೊದಲನೇ ಸಮೀಕರಣದಲ್ಲಿ ಹಾಕಿದಾಗ ನೀವು ನೋಡುತ್ತೀರಿ ಆದ್ದರಿಂದ ನೀವು ಸ್ಮಿತ್ ಚಾರ್ಟ್ನಲ್ಲಿ ಇಂಪಿಡೆನ್ಸ್ ಬಿಂದುವನ್ನು 180 ಡಿಗ್ರಿಇಂದ ತಿರುಗಿಸಿದರೆ ಇಂಪಿಡೆನ್ಸ್ ಬಿಂದುವು ಅಡ್ಮಿಟ್ಟೆನ್ಸ್ ಬಿಂದುವಿಗೆ ವರ್ಗಾಯಿಸಲ್ಪಡುತ್ತದೆ ನಮ್ಮ ನಂತರದ ಸಮಸ್ಯೆ ಪರಿಹಾರದಲ್ಲಿ ಇದು ಬಹಳ ಉಪಯುಕ್ತವಾದ ಪರಿಣಾಮವನ್ನು ಬೀರುತ್ತದೆ ಈಗ ಅಡ್ಮಿಟ್ಟೆನ್ಸ್ ಸ್ಮಿತ್ ಚಾರ್ಟ್ ಗಳು ಸಹ ಲಭ್ಯವಿವೆ ಅಲ್ಲಿ ಆ 180 ಡಿಗ್ರಿ ರೂಪಾಂತರವನ್ನು ಹೊಂದುವ ಬದಲು ನೀವು ಅದನ್ನು ಪಡೆಯುತ್ತೀರಿ ನಾವು ಅಡ್ಮಿಟ್ಟೆನ್ಸ್ ಸ್ಮಿತ್ ಚಾರ್ಟ್ ಅನ್ನು ಅಪ್ಲೋಡ್ ಮಾಡುತ್ತೇವೆ ಅಲ್ಲಿ ಎಲ್ಲಾ ವಿಷಯಗಳು ವೈ ಪ್ರಕಾರದಲ್ಲಿವೆ ನಾವು ನೋಡುತ್ತೇವೆ ಇಲ್ಲಿ ಎಲ್ಲಾ ಬಿಂದುಗಳು ಎಲ್ಲಾ ಸ್ಥಿರ ಕಂಡಕ್ಟನ್ಸ್ ಮತ್ತು ಸ್ಥಿರ ಸಸ್ಸೆಪ್ಟೆಂಸ್ ಮೂಲಕ ಹಾದುಹೋಗುತ್ತವೆ ವಲಯಗಳು ಮೈನಸ್ ಮೂಲಕ ಹಾದುಹೋಗುತ್ತವೆ ಕೊನೆಯ ಬಾರಿ ಅದು ಇಂಪಿಡೆನ್ಸ್ ಸ್ಮಿತ್ ಚಾರ್ಟ್ಗೆ ಬಲಭಾಗವಾಗಿತ್ತು ಅಡ್ಮಿಟ್ಟನ್ಸ್ ಸ್ಮಿತ್ ಚಾರ್ಟ್ಗೆ ಅದು ಎಡಭಾಗವಾಗಿದೆ ಮತ್ತು ಇಲ್ಲಿ ಮೇಲಿನ ಎರಡು ವೃತ್ತಖಂಡಗಳು ಋಣಾತ್ಮಕ ಸಂವೇದನೆಯನ್ನು ಪ್ರತಿನಿಧಿಸುತ್ತವೆ ಕೆಳಗಿನ ಅರ್ಧ ವೃತ್ತಖಂಡಗಳು ಧನಾತ್ಮಕ ಸಂವೇದನೆಯನ್ನು ಪ್ರತಿನಿಧಿಸುತ್ತವೆ ಆದ್ದರಿಂದ ನೀವು ಅಡ್ಮಿಟ್ಟೆನ್ಸ್ ಸ್ಮಿತ್ ಚಾರ್ಟ್ ಮತ್ತು ಅಡ್ಮಿಟ್ಟೆನ್ಸ್ಅನ್ನು ಹೊಂದಿದ್ದರೆನೀವು ಗಮನಿಸಬೇಕಾದ ಏಕೈಕ ಬದಲಾವಣೆಗಳು ಇವು ಅದೇ ಬಿಂದುವಿನಲ್ಲಿ ನೀವು ಅಡ್ಮಿಟ್ಟೆನ್ಸ್ ಸ್ಮಿತ್ ಚಾರ್ಟ್ ಅಥವಾ ಇಂಪಿಡೆನ್ಸ್ ಸ್ಮಿತ್ ಚಾರ್ಟ್ ಮೂಲಕ ಕಂಡುಹಿಡಿಯಬಹುದು ಇದನ್ನು ಹೇಗೆ ಮಾಡಬೇಕೆಂಬುವುದನ್ನು ಉದಾಹರಣೆ ಮೂಲಕ ನಾವು ಟುಟೋರಿಯಲ್ನಲ್ಲಿ ನೋಡುತ್ತೇವೆ ನಂತರ ವಿವಿಧ ಸಂದರ್ಭಗಳಲ್ಲಿ ನಾವು ಜಾಲದಲ್ಲಿ ಈ ಎಲ್ಲ ಸಂಯೋಜನೆಗಳನ್ನು ಹೊಂದಿದ್ದೇವೆ ಎಂದು ಭಾವಿಸೋಣ ಅದು ವಿವಿಧ ಆರ್ಎಫ್ ಘಟಕಗಳ ಕೆಲವು ಸರಣಿ ಸಂಪರ್ಕಗಳು ನಂತರ ಒಂದು ಸಮಾನಾಂತರ ಸಂಯೋಜನೆ ಇತ್ಯಾದಿಗಳೆಂದು ಊಹಿಸೋಣ ಕೆಲವು ಬಾರಿ ನಾವು ಪ್ರತಿರೋಧವನ್ನು ಹೊಂದಿರಬೇಕು ಕೆಲವೊಮ್ಮೆ ನಾವು ಅಡ್ಮಿಟ್ಟನ್ಸ್ ಸಮತಲದಲ್ಲಿ ಇರಬೇಕಾಗುತ್ತದೆ ಈಗ ಅಲ್ಲಿ ಒಂದು ಚಾರ್ಟ್ ಲಭ್ಯವಿದೆ ಇದನ್ನು ಜೆಡ್ ವೈ ಚಾರ್ಟ್ ಅಥವಾ ಇಂಪಿಡನ್ಸ್ ಅಡ್ಮಿಟ್ಟನ್ಸ್ ಚಾರ್ಟ್ ಎಂದು ಕರೆಯಲಾಗುತ್ತದೆ ಅಲ್ಲಿರುವ ಕೆಂಪು ವಲಯಗಳು ಮತ್ತು ವೃತ್ತಖಂಡಗಳು ಪ್ರತಿರೋಧಕ್ಕಾಗಿ ಮತ್ತು ಹಸಿರು ವೃತ್ತಖಂಡಗಳು ಮತ್ತು ವಲಯಗಳು ಅಡ್ಮಿಟ್ಟನ್ಸ್ಗಾಗಿ ಆಗಿವೆ ಇಲ್ಲಿ ನೀವು ಯಾವಾಗಲೂ ಯಾವುದೇ ಬಿಂದುವಿಗೆ ಹೋಗಬಹುದು ಏಕೆಂದರೆ ಯಾವುದೇ ಬಿಂದುವನ್ನು ನೀವು ಕೆಂಪು ಅಥವಾ ಹಸಿರುಗಳ ಪ್ರಕಾರ ಓದಬಹುದು ಆದ್ದರಿಂದ ನೀವು ಕಂಡುಕೊಂಡ ಯಾವುದೇ ಬಿಂದು ಅದು ವೈ ಸಮತಲದಲ್ಲಿದೆ ಎಂದು ಭಾವಿಸೋಣ ಅಂದರೆ ನೀವು ಹಸಿರು ಮೌಲ್ಯಗಳ ದೃಷ್ಟಿಯಿಂದ ನೀವು ಕಂಡುಕೊಂಡಿದ್ದೀರಿ ನಂತರ ನೀವು ಅದೇ ಮೌಲ್ಯಗಳನ್ನು ಕೆಂಪಿನಲ್ಲಿ ಓದಬಹುದು ಮತ್ತು ಅದು ಇಂಪಿಡನ್ಸ್ ಆಗಿರುತ್ತದೆ ಇದು ಸೌಂದರ್ಯವಾಗಿದೆ ಇದನ್ನು ಇಂಪಿಡನ್ಸ್ ಅಡ್ಮಿಟ್ಟನ್ಸ್ ಸ್ಮಿತ್ ಚಾರ್ಟ್ ಎಂದು ಕರೆಯಲಾಗುತ್ತದೆ ಇದನ್ನು ಕೂಡ ನಾವು ಅಪ್ಲೋಡ್ ಮಾಡುತ್ತೇವೆ ಇದು ಅದರಲ್ಲಿ ಸಹಾಯಕಾರಿಯಾಗುತ್ತದೆ ಮತ್ತು ಸ್ಮಿತ್ ಚಾರ್ಟ್ನ ಹೊರಗಿನ ಭಾಗವನ್ನು ನೀವು ನೋಡುತ್ತೀರಿ ಅಲ್ಲಿ ನೀವು ಲ್ಯಾಂಬ್ಡದ ವಿಷಯದಲ್ಲಿ ಅಷ್ಟು ದೂರ ಸಾಗಿದರೆ ನೀವು ಎಲ್ಲಿಗೆ ಹೋಗುತ್ತಿದ್ದೀರಿ ಎಂದು ತೋರಿಸಿದ್ದೀರಿ ಆದ್ದರಿಂದ ಎರಡು ವಿಷಯಗಳಿವೆ ಒಂದು ನೀವು ಜನೆರೇಟರ್ ಎಂದು ಕರೆಯುವ ಮೂಲಕ್ಕೆ ಹೋಗಬಹುದು ಮತ್ತೊಂದು ನೀವು ಲೋಡ್ ಕಡೆಗೆ ಸಹ ಹೋಗಬಹುದು ನೀವು ಮೂಲಕ್ಕೆ ಹೋಗುವ ಸಂವಹನ ಮಾರ್ಗದಲ್ಲಿದ್ದರೆ ಯಾವುದೇ ಹಂತದಿಂದ ನೀವು ಹೊರಗಿನ ಗಡಿಯಲ್ಲಿ ಎಲ್ಲಿಗೆ ಹೋಗುತ್ತಿದ್ದೀರಿ ಎಂಬುವುದನ್ನು ನೀವು ಕಂಡುಹಿಡಿಯಬಹುದು ಆದ್ದರಿಂದ ಯಾವುದೇ ಪ್ರತಿರೋಧ ಬಿಂದುವನ್ನು ಜನೆರೇಟರ್ ಕಡೆಗೆ ಪ್ರಸರಣ ರೇಖೆಯ ಉದ್ದಕ್ಕೂ ಚಲಿಸಿದರೆ ನೀವು ಎಲ್ಲಿ ಇಳಿಯುತ್ತಿದ್ದೀರಿ ಎಂಬುವುದನ್ನು ನೀವು ಕಂಡುಹಿಡಿಯಬಹುದು ಅದೇ ರೀತಿ ನೀವು ಲೋಡ್ ಕಡೆಗೆ ಹೋದರೆ ನೀವು ಎಲ್ಲಿಗೆ ಇಳಿಯುತ್ತಿದ್ದೀರಿ ಎಂಬುವುದನ್ನು ಕಂಡುಹಿಡಿಯಬಹುದು ಅದೇ ಮಾಹಿತಿಯನ್ನು ಕೋನದ ದೃಷ್ಟಿಯಿಂದಲೂ ನೀಡಲಾಗುತ್ತದೆ ಆದ್ದರಿಂದ ಒಂದು ತರಂಗದಿಂದ ಪ್ರಯಾಣಿಸುವ ಯಾವುದೇ ದೂರವನ್ನು ಲ್ಯಾಂಬ್ಡದ ವಿಷಯದಲ್ಲಿ ಅಥವಾ ಕೋನದ ದೃಷ್ಟಿಯಿಂದ ವ್ಯಕ್ತಪಡಿಸಬಹುದು ಎಂದು ನಿಮಗೆ ತಿಳಿದಿದೆ ಏಕೆಂದರೆ ನೀವು ಲ್ಯಾಂಬ್ಡದ ಮೂಲಕ ಪ್ರಯಾಣಿಸುತ್ತಿದ್ದರೆ ನೀವು ಮೂಲತಃ 360 ಡಿಗ್ರಿ ಕೋನವನ್ನು ಪ್ರಯಾಣಿಸುತ್ತಿದ್ದೀರಿ ಕೋನ ಸಮಾನ ಅದು ಇದರ ಮೂಲಕ ಲ್ಯಾಂಬ್ಡ ಅಂತರದ ದೃಷ್ಟಿಯಿಂದ ನೀವು ಎಷ್ಟು ಹಂತವನ್ನು ಬದಲಾಯಿಸುತ್ತಿದ್ದೀರಿ ಎಂಬುವುದರ ಬಗ್ಗೆಯೂ ಹೇಳಬಹುದು ಆದ್ದರಿಂದ ಇದು ಕೊನೆಯ ಸ್ಲೈಡ್ ಆಗಿದೆ ನೀವು ದಯವಿಟ್ಟು ನೆನಪಿಡಿ ಈ ಸ್ಲೈಡ್ಅನ್ನು ನೀವು ಎಚ್ಚರಿಕೆಯಿಂದ ನೋಡುತ್ತೀರಿ ಮತ್ತು ಯಾವುದೇ ತೊಂದರೆ ಬಂದಾಗ ಸ್ಮಿತ್ ಚಾರ್ಟ್ ಏಕಕಾಲದಲ್ಲಿ ಎರಡು ನಿಯತಾಂಕಗಳನ್ನು ತೋರಿಸುತ್ತದೆ ಎಂಬುವುದನ್ನು ನೆನಪಿಡಿ ನಾವು ಯಾವಾಗಲೂ ನೋಡುತ್ತಿರುವ ಬಲಭಾಗ ಅದರ ಕಾಲ್ಪನಿಕ ಭಾಗ ಮತ್ತು ಅದರಿಂದ ನೈಜ ಭಾಗ ಯಾವುದು ಎಂದು ನೀವು ಯಾವುದೇ ಹಂತದಲ್ಲಿ ಕಂಡುಹಿಡಿಯಬಹುದು ಅದಕ್ಕಾಗಿ ನೀವು ಪ್ರತಿಫಲನ ಗುಣಾಂಕವನ್ನು ಕಂಡುಹಿಡಿಯಬಹುದು ಎಡಭಾಗವು ಎರಡು ಕುಟುಂಬಗಳ ವಲಯಗಳ ಛೇದಕದ ದೃಷ್ಟಿಯಿಂದ ಅದನ್ನು ತೋರಿಸುತ್ತದೆ ಆದ್ದರಿಂದ ನೀವು ಅದರಿಂದ ಪ್ರತಿರೋಧವನ್ನು ಕಂಡುಹಿಡಿಯಬಹುದು ಆದ್ದರಿಂದ ಸ್ಮಿತ್ ಚಾರ್ಟ್ನಲ್ಲಿನ ಪ್ರತಿಯೊಂದು ಬಿಂದುವು ಏಕಕಾಲದಲ್ಲಿ ಎಡಭಾಗದಲ್ಲಿ ಪ್ರತಿರೋಧ ಮತ್ತು ಪ್ರತಿಫಲನ ಗುಣಾಂಕವನ್ನು ಪ್ರತಿನಿಧಿಸುತ್ತದೆ ಆದ್ದರಿಂದ ಯಾವುದು ನಿಮಗೆ ಅನುಕೂಲಕರವಾಗಿದೆ ನಿರ್ದಿಷ್ಟ ವಿನ್ಯಾಸದ ಸಮಸ್ಯೆಗೆ ಯಾವುದು ಅನುಕೂಲಕರವಾಗಿದೆ ನಿರ್ದಿಷ್ಟ ವಿಶ್ಲೇಷಣೆ ಸಮಸ್ಯೆಗೆ ಯಾವುದು ಅನುಕೂಲಕರವಾಗಿದೆ ನೀವು ಹಿಂತಿರುಗಬಹುದು ಅದು ಸ್ಮಿತ್ ಚಾರ್ಟ್ನ ಸೌಂದರ್ಯವಾಗಿದೆ ಮುಂದಿನ 2 ಉಪನ್ಯಾಸಗಳಲ್ಲಿ ನಾವು ಅಪ್ಲಿಕೇಷನ್ ಸ್ಮಿತ್ ಚಾರ್ಟ್ನಲ್ಲಿ ಹೆಚ್ಚಿನದನ್ನು ನೋಡುತ್ತೇವೆ ಧನ್ಯವಾದಗಳು